ನಮಸ್ಕಾರ ಈ ಮೊದಲು ಜಾಲರಿ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಕರೆಂಟ್ ಮೂಲಗಳು ಲಭ್ಯವಿದ್ದರೆ ಜಾಲರಿಯ ವಿಶ್ಲೇಷಣೆ ಹೇಗೆ ಮಾಡಲಾಗುವುದು ಎಂದು ಚರ್ಚಿಸಿದ್ದೇವೆ ಕರೆಂಟ್ ಮೂಲವು ಸ್ವತಂತ್ರ ಅಥವಾ ಅವಲಂಬಿತವಾಗಿರಬಹುದು ಆದ್ದರಿಂದ ನಿನ್ನೆ ತರಗತಿಯಲ್ಲಿ ಚರ್ಚಿಸಿದ ನಿರ್ದಿಷ್ಟ ಅಂಶ ಆದ್ದರಿಂದ ಇಂದು ನೋಡಲ್ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸುತ್ತೇವೆ ನೋಡಲ್ ವಿಶ್ಲೇಷಣೆಯಿಂದ ಏನು ಹೇಳುತ್ತೀರಿ ವಾಸ್ತವವಾಗಿ ನೋಡಲ್ ವೋಲ್ಟೇಜ್ ಬಳಸಿ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನೋಡಲ್ ವಿಶ್ಲೇಷಣೆ ಒಂದು ವಿಧಾನವನ್ನು ಒದಗಿಸುತ್ತದೆ ಆದ್ದರಿಂದ ಜಾಲರಿ ವಿಶ್ಲೇಷಣೆಯಲ್ಲಿ ಜಾಲರಿಯ ಪ್ರವಾಹದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಜಾಲರಿ ಪ್ರವಾಹವನ್ನು ಬಳಸುತ್ತಿದ್ದೇವೆ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಇಲ್ಲಿ ನೋಡ್ ವೋಲ್ಟೇಜ್ ಅನ್ನು ಸರ್ಕ್ಯೂಟ್ ವೇರಿಯಬಲ್ ಆಗಿ ಬಳಸುತ್ತೇವೆ ಈಗ ನೋಡ್ ಎನ್ನುವುದು ನೆಟ್ವರ್ಕ್ನ ನೆಟ್ವರ್ಕ್ ನೋಡ್ ಅನ್ನು ಎರಡು ಅಥವಾ ಹೆಚ್ಚಿನ ಶಾಖೆಗಳನ್ನು ಸೇರುವ ಬಿಂದುವಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರವನ್ನು ನೋಡಿದರೆ ಈ ಚಿತ್ರದಲ್ಲಿ 1 2 3 4 5 ಒಟ್ಟು ನೋಡ್ಗಳನ್ನು ನೋಡುತ್ತೀರಿ ಈಗ ನೋಡ್ ನಾಲ್ಕು ಎಂದು ಕರೆಯಲ್ಪಡುವ ಈ ನಿರ್ದಿಷ್ಟ ನೋಡ್ಗಾಗಿ ನೋಡಿದರೆ ಪ್ರತಿರೋಧ ZA ಮತ್ತು ವೋಲ್ಟೇಜ್ ಮೂಲ VX ಗೆ ಸೇರುತ್ತಿದ್ದೀರಿ ಅಂತೆಯೇ ನೋಡ್ ಒಂದರಲ್ಲಿ ZD ಯನ್ನು ಪ್ರತಿರೋಧವಾಗಿ ಮತ್ತು ZA ಅನ್ನು ಪ್ರತಿರೋಧವಾಗಿ ಮತ್ತು ZB ಯನ್ನು ಪ್ರತಿರೋಧವಾಗಿ ಸೇರುತ್ತಿದ್ದೀರಿ ಆದ್ದರಿಂದ ನೋಡ್ ಒಂದು ಎಂಬುದು ಮೂರು ಸಂಪರ್ಕಗಳನ್ನು ಹೊಂದಿದೆ ಅದೇ ರೀತಿ ನೋಡ್ ಎರಡು ಸಹ ಮೂರು ಸಂಪರ್ಕಗಳನ್ನು ಹೊಂದಿದೆ ಅದು ZB ZE ZC ಆಗಿದೆ ನೋಡ್ ಐದು ಕೇವಲ ಎರಡು ಸಂಪರ್ಕಗಳನ್ನು ಹೊಂದಿರುತ್ತದೆ ಅದು ZC ಮತ್ತು VY ಆ ಎಲ್ಲಾ ನೋಡ್ಗಳಲ್ಲಿ ಒಂದು ನೋಡ್ ಅನ್ನು ನೋಡ್ ಮೂರು ಎಂದು ಉಲ್ಲೇಖ ನೋಡ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈಗ ಈ ನೋಡ್ ಈ ನೋಡ್ನಿಂದ ಭಿನ್ನವಾಗಿದೆ ಅಂದರೆ ಈ ನೋಡ್ ಕನಿಷ್ಠ ಮೂರು ಶಾಖೆಗಳನ್ನು ಹೊಂದಿರುತ್ತದೆ ಮತ್ತು ಈ ನೋಡ್ ಕೇವಲ ಎರಡು ಶಾಖೆಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ನೋಡ್ ಎಂದು ಕರೆಯುತ್ತೇವೆ ಈ ನಿರ್ದಿಷ್ಟ ನೋಡ್ ಅನ್ನು ಪ್ರಧಾನ ನೋಡ್ ಎಂದು ಕರೆಯಲಾಗುತ್ತದೆ ಮತ್ತು ಉಳಿದ ಇತರ ನೋಡ್ಗಳನ್ನು ಸರಳ ನೋಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಪ್ರಧಾನ ನೋಡ್ ಯಾವುವು ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಪ್ರಧಾನ ನೋಡ್ ನೋಡ್ ಒಂದು ನೋಡ್ ಎರಡು ಮತ್ತು ನೋಡ್ ಮೂರು ಆಗಿದ್ದರೆ ನೋಡ್ ನಾಲ್ಕು ಮತ್ತು ನೋಡ್ 5 ಸರಳ ನೋಡ್ಗಳಾಗಿವೆ ಆದ್ದರಿಂದ ಪ್ರಧಾನ ನೋಡ್ಗಳ ಮಹತ್ವ ಏನು ಎಂದು ನೋಡೋಣ ನೋಡ್ ವೋಲ್ಟೇಜ್ ಎಂದರೇನು ನೋಡ್ ವೋಲ್ಟೇಜ್ ಎನ್ನುವುದು ಒಂದು ನಿರ್ದಿಷ್ಟ ನೋಡ್ನ ವೋಲ್ಟೇಜ್ ಅನ್ನು ಮತ್ತೊಂದು ನೋಡ್ಗೆ ಸಂಬಂಧಿಸಿದಂತೆ ಉಲ್ಲೇಖ ನೋಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಅಂಕಿ ಅಂಶದಿಂದ ಏನು ನೋಡಬಹುದು ಇದನ್ನು V13 ಎಂದು ಹೇಳಿದರೆ ಇದರರ್ಥ ನೋಡ್ ಸಂಖ್ಯೆ 3 ಕ್ಕೆ ಸಂಬಂಧಿಸಿದಂತೆ V1 ವೋಲ್ಟೇಜ್ ಆದ್ದರಿಂದ ಇವುಗಳು ನಿರ್ದಿಷ್ಟ ಸಂದರ್ಭದಲ್ಲಿ ನೋಡ್ ಮೂರು ಆಗಿರುವ ಉಲ್ಲೇಖ ನೋಡ್ಗೆ ಸಂಬಂಧಿಸಿದಂತೆ ನೋಡ್ಗಳು ನೋಡ್ ವೋಲ್ಟೇಜ್ಗಳಾಗಿರುತ್ತವೆ ಈಗ ನಾವು ಪ್ರಧಾನ ನೋಡ್ಗಳಾಗಿರುವ ಆ ನೋಡ್ಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಆ ನೋಡ್ಗಳಿಗೆ ನಿಗದಿಪಡಿಸುವ ವೋಲ್ಟೇಜ್ಗಳು ನೋಡಲ್ ವಿಶ್ಲೇಷಣೆಗಾಗಿ ಸರ್ಕ್ಯೂಟ್ ವೇರಿಯಬಲ್ಸ್ ಆಗಿರುತ್ತವೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರದಲ್ಲಿ ನೋಡಿದರೆ V43 V13 V23 ಮತ್ತು V53 ನಾಲ್ಕು ನೋಡ್ ವೋಲ್ಟೇಜ್ಗಳಾಗಿವೆ ನೋಡ್ ಮೂರು ಯಾವಾಗಲೂ ಶೂನ್ಯ ಸಂಭಾವ್ಯವಾಗಿರುತ್ತದೆ ಏಕೆಂದರೆ ಇದನ್ನು ಉಲ್ಲೇಖವಾಗಿ ಪರಿಗಣಿಸಿದ್ದೇವೆ ಆದ್ದರಿಂದ ಈ ನೋಡ್ಗೆ ಸಂಬಂಧಿಸಿದಂತೆ ಎಲ್ಲವನ್ನೂ ಪರಿಗಣಿಸಲಾಗುತ್ತದೆ ಆದ್ದರಿಂದ ನೋಡ್ ನಾಲ್ಕು ನೋಡ್ ಐದು ಸರಳ ನೋಡ್ ಆಗಿದ್ದರೆ ನೋಡ್ ಒಂದು ಮತ್ತು ನೋಡ್ ಎರಡು ಪ್ರಧಾನ ನೋಡ್ಗಳಾಗಿವೆ ಆದ್ದರಿಂದ ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನಾವು ಪ್ರಧಾನ ನೋಡ್ನಲ್ಲಿನ ವೋಲ್ಟೇಜ್ಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ ಆದ್ದರಿಂದ ಉಲ್ಲೇಖ ನೋಡ್ ಆಗಿ ಆಯ್ಕೆ ಮಾಡಿದ ನೋಡ್ ಮೂರು ಅನ್ನು ನೋಡಿದ್ದೇವೆ ಈಗ ನೋಡ್ ಮೂರಕ್ಕೆ ಸಂಬಂಧಿಸಿದಂತೆ ಪ್ರಧಾನ ನೋಡ್ ಒಂದು ಮತ್ತು ಎರಡರಲ್ಲಿನ ವೋಲ್ಟೇಜ್ಗಳಾದ V13 ಮತ್ತುV23 ಅನ್ನು ಉಲ್ಲೇಖಿಸುತ್ತಿರುವುದನ್ನು ನೋಡಿದ್ದೇವೆ ಈಗ ನೋಡ್ ಮೂರು ರೆಫರೆನ್ಸ್ ನೋಡ್ ಎಂದು ತಿಳಿದಿರುವುದರಿಂದ ನಾವು ಸರಳತೆಗಾಗಿ V13 ರ ಬದಲಿಗೆ V1 ಮತ್ತು V23 ರ ಬದಲಿಗೆ V2 ಅನ್ನು ಬರೆಯಬಹುದು ಏಕೆಂದರೆ ಇದು ಯಾವಾಗಲೂ ಉಲ್ಲೇಖ ನೋಡ್ಗೆ ಸಂಬಂಧಿಸಿದಂತೆ ಇರುತ್ತದೆ ಎಂದು ತಿಳಿದಿದೆ ಆದ್ದರಿಂದ V1 ಮತ್ತು V2 ನೋಡ್ ವೇರಿಯೇಬಲ್ಗಳಾಗಿರುತ್ತವೆ ಮೂಲತಃ ಇದನ್ನು ಈ ನಿರ್ದಿಷ್ಟ ಸರ್ಕ್ಯೂಟ್ಗೆ ಸರ್ಕ್ಯೂಟ್ ವೇರಿಯೇಬಲ್ ಎಂದು ಹೇಳಬಹುದು ಈಗ ನೋಡಲ್ ವಿಶ್ಲೇಷಣೆಯ ಒಟ್ಟಾರೆ ಉದ್ದೇಶವೇನು ಉಲ್ಲೇಖ ನೋಡ್ಗೆ ಸಂಬಂಧಿಸಿದಂತೆ ಉಲ್ಲೇಖಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ನೋಡ್ಗಳಲ್ಲಿ ವೋಲ್ಟೇಜ್ಗಳ ಮೌಲ್ಯಗಳನ್ನು ನಿರ್ಧರಿಸುವುದು ನೋಡಲ್ ವಿಶ್ಲೇಷಣೆಯ ಉದ್ದೇಶವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ V1 ಮತ್ತು V2 ರ ವೋಲ್ಟೇಜ್ಗಳನ್ನು ಕಂಡುಹಿಡಿಯುವುದು ಉದ್ದೇಶವಾಗಿದೆ ಮತ್ತು ನಂತರ ಪ್ರತಿ ಶಾಖೆಯಲ್ಲಿ ಹರಿಯುವ ಕರೆಂಟ್ಗಳನ್ನು ನಿರ್ಧರಿಸಬಹುದು ಆದ್ದರಿಂದ V1 ಮತ್ತು V2 ಮೌಲ್ಯವನ್ನು ಕಂಡುಹಿಡಿಯಲು ಸಾಧ್ಯವಾದರೆ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೋಡಿದರೆ V4 ಮೌಲ್ಯವನ್ನು ಸರಳವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಇಲ್ಲಿ V43 ಅನ್ನು V4ಎಂದು ಬರೆಯಬಹುದು ಮತ್ತು V53 ಅನ್ನು V5 ಎಂದು ಬರೆಯಬಹುದು ಆದ್ದರಿಂದ V1 ಮತ್ತು V2 ನ ಮೌಲ್ಯವನ್ನು ತಿಳಿದಾಗ ನಾವು V4 ಮೌಲ್ಯವನ್ನು ಕಂಡುಹಿಡಿಯಬಹುದು ಏಕೆಂದರೆ ಅದು ಸರಳವಾಗಿ V1 Vx ಮತ್ತು V5 ಗೆ V2 ಮೌಲ್ಯವನ್ನು ತಿಳಿದಿದ್ದರೆ V5V2Vy ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಈ ನೋಡ್ ವೋಲ್ಟೇಜ್ಗಳನ್ನು ಪಡೆದಾಗ ಓಮ್ಸ್ ಲಾವನ್ನುOhms law ಬಳಸಿಕೊಂಡು ಕರೆಂಟ್ಗಳ ಮೌಲ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ನೋಡ್ ವೋಲ್ಟೇಜ್ಗಳನ್ನು ನಿರ್ಧರಿಸುವ ಹಂತಗಳು ಏನೆಂದು ಈಗ ಸಂಕ್ಷಿಪ್ತಗೊಳಿಸಬಹುದು ಮೊದಲು ನೋಡ್ ಅನ್ನು ರೆಫರೆನ್ಸ್ ನೋಡ್ನಂತೆ ಆರಿಸಬೇಕಾಗುತ್ತದೆ ಮತ್ತು ನಂತರ ವೋಲ್ಟೇಜ್ಗಳನ್ನು ಉಳಿದ n ಮೈನಸ್ ಒಂದು ನೋಡ್ಗಳಿಗೆ V1 V2 Vn ಎಂದು ಹೇಳಿ ವೋಲ್ಟೇಜ್ಗಳು ರೆಫರೆನ್ಸ್ ನೋಡ್ಗೆ ಸಂಬಂಧಿಸಿದಂತೆ ಉಲ್ಲೇಖವಾಗಿವೆ ಈಗ n ಮೈನಸ್ ಒಂದು ರೆಫರೆನ್ಸ್ ನೋಡ್ಗಳನ್ನು ತೆಗೆದುಕೊಳ್ಳಬೇಕು ಅದು ರೆಫರೆನ್ಸ್ ನೋಡ್ಗಳನ್ನು ಹೊರತುಪಡಿಸಿ ನೋಡ್ ಆಗಿದೆ ಮತ್ತು ಕಿರ್ಚಾಫ್ ಕರೆಂಟ್ ಲಾ ಅನ್ನು ಅನ್ವಯಿಸಬೇಕು ಮತ್ತು ನೋಡ್ ವೋಲ್ಟೇಜ್ಗಳ ವಿಷಯದಲ್ಲಿ ಶಾಖೆಯ ಕರೆಂಟ್ಗಳನ್ನು ವ್ಯಕ್ತಪಡಿಸಲು ಓಮ್ಸ್ ಲಾವನ್ನುOhms law ಬಳಸಬೇಕು ಆದ್ದರಿಂದ ಇಲ್ಲಿ ಎಲ್ಲಾ ಉಲ್ಲೇಖಿತವಲ್ಲದ ನೋಡ್ಗಳಿಗೆ ಸಮೀಕರಣಗಳನ್ನು ಬರೆಯಬಹುದು ಆದರೆ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವಾಗ ಪ್ರಧಾನ ನೋಡ್ಗಳಿಗಾಗಿ ಬರೆಯುವ ಸಮೀಕರಣಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೀರಿ ಏಕೆಂದರೆ ಪ್ರಧಾನ ನೋಡ್ಗಾಗಿ ಬರೆಯುವ ಸಮೀಕರಣಗಳನ್ನು ಮೊದಲು ಪರಿಹರಿಸಲಾಗುವುದು ನಂತರ ಇತರ ಉಲ್ಲೇಖೇತರ ನೋಡ್ಗಳ ಮೌಲ್ಯ ವೋಲ್ಟೇಜ್ ಮೌಲ್ಯ ಕಂಡುಹಿಡಿಯಬಹುದು ಈಗ ಅಜ್ಞಾತ ನೋಡ್ ವೋಲ್ಟೇಜ್ಗಳನ್ನು ಪಡೆಯಲು ಏಕಕಾಲಿಕ ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ನೋಡ್ ವೋಲ್ಟೇಜ್ಗಳನ್ನು ಕಂಡುಹಿಡಿಯಬೇಕಾದಾಗ ಅನುಸರಿಸುವ ಮೂರು ಪ್ರಮುಖ ಹಂತಗಳು ಈಗ ಈ ನಿರ್ದಿಷ್ಟ ಕಾರ್ಯಾಚರಣೆಯನ್ನು ಹೇಗೆ ಮುಂದುವರಿಸುತ್ತೇವೆ ಈ ಹಿಂದೆ ನೋಡಿದ ಸರ್ಕ್ಯೂಟ್ ಎಂದು ಊಹಿಸೋಣ ಮತ್ತು ನೋಡಲ್ ವಿಶ್ಲೇಷಣೆಯನ್ನು ಅನ್ವಯಿಸುತ್ತೇವೆ ಮತ್ತು V2 ನಲ್ಲಿ ನೋಡ್ ವೋಲ್ಟೇಜ್ಗಳ V1 ನ ಮೌಲ್ಯಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಮತ್ತು ಅದಕ್ಕೆ ಅನುಗುಣವಾಗಿ V5 ಮತ್ತು V4 ಎಂದು ಹೇಳಲು ವೋಲ್ಟೇಜ್ ಮತ್ತು ಕರೆಂಟ್ಗಳನ್ನು ಕಾಣಬಹುದು ಮತ್ತು ಶಾಖೆಗಳಲ್ಲಿ ಹರಿಯುವ ಕರೆಂಟ್ಗಳು ಈಗ ನೋಡ್ ಒಂದು ಎಂಬ ಮೊದಲ ನೋಡ್ ಅನ್ನು ತೆಗೆದುಕೊಳ್ಳೋಣ ಈಗ ನೋಡ್ ಒಂದು ಅನ್ನು ನೋಡಿದರೆ ನೋಡ್ನಿಂದ ಹೊರಹೋಗುವ ಎಲ್ಲಾ ಶಾಖೆ ಕರೆಂಟ್ ಎಲ್ಲಾ ಶಾಖೆಯ ಕರೆಂಟ್ಗಳು ನೋಡ್ ಅನ್ನು ತೊರೆಯುತ್ತಿವೆ ಎಂದು ಊಹಿಸಬಹುದು ಆದ್ದರಿಂದ ಕಿರ್ಚಾಫ್ ಕರೆಂಟ್ ಲಾನ ಪ್ರಕಾರ ಆ ಜಂಕ್ಷನ್ನಲ್ಲಿನ ಕೆಲವು ಕರೆಂಟ್ಗಳು 0 ಆಗಿರುತ್ತದೆ ಆದ್ದರಿಂದ I1 I2 ಮತ್ತು I3 ಅನ್ನು ಬರೆಯಬಹುದಾದ ಮೂರು ಕರೆಂಟ್ಗಳು ಎಂದು ಹೇಳಬಹುದು ನಂತರ I1I2I30 ಈಗ ಕೆಸಿಎಲ್ ಅನ್ನು ಅನ್ವಯಿಸಿದ್ದೀರಿ ಈಗ I1 I2 ಮತ್ತು I3 ಮೌಲ್ಯವನ್ನು ಹಾಕಬೇಕು I1 ಮೌಲ್ಯ ಏನು I1 ಮೌಲ್ಯವು V1 ಮತ್ತು V4 ನಡುವಿನ ವೋಲ್ಟೇಜ್ ವ್ಯತ್ಯಾಸವನ್ನು ZA ನಿಂದ ಭಾಗಿಸುತ್ತದೆ ಆದ್ದರಿಂದ ವೋಲ್ಟೇಜ್ V4 ಎಂದರೇನು V4 Vx ಹೊರತುಪಡಿಸಿದೆ ಏಕೆಂದರೆ Vx V ನೋಡ್ ನಾಲ್ಕು ಮತ್ತು ನೋಡ್ ಮೂರ ರ ನಡುವೆ ಸಂಪರ್ಕ ಹೊಂದಿದೆ ಆದ್ದರಿಂದ I1 ಗಾಗಿ ಏನು ಬರೆಯಬಹುದು I1 ಅನ್ನು V1 VxZA ಎಂದು ಬರೆಯಬಹುದು I2 ಗಾಗಿ ಏನು ಬರೆಯಬಹುದು I2 ಸರಳವಾಗಿ ವೋಲ್ಟೇಜ್ V1ZD ಮತ್ತು ಕರೆಂಟ್ I 3 I 3 V1 V2ZB ಮತ್ತು V1 VxZAV1ZDV1 V2ZB0 ಆದ್ದರಿಂದ ನೋಡ್ ಒಂದರ ಸಂದರ್ಭದಲ್ಲಿ ನೀವು ಪಡೆಯುವುದು ಇದನ್ನೇ ಅದೇ ರೀತಿ ನೋಡ್ಎರಡು V2 V1ZBV2ZEV2VYZC0 ಆದ್ದರಿಂದ ಅಂತಿಮವಾಗಿ ಏನು ಪಡೆಯುತ್ತೀರಿ ಈ ಸ್ಲೈಡ್ನಲ್ಲಿ ಉಲ್ಲೇಖಿಸಲಾದ ಅದೇ ಸಮೀಕರಣವನ್ನು ಅಂತಿಮವಾಗಿ ಪಡೆಯುತ್ತೀರಿ ಆದ್ದರಿಂದ ಈ ಮೌಲ್ಯಗಳನ್ನು ಪಡೆಯುತ್ತೀರಿ ಈಗ ಏನು ಮಾಡಬಹುದು ನೀವು V1 ನಂತಹ ಎಲ್ಲಾ ವೇರಿಯೇಬಲ್ಗಳನ್ನು ಮರುಹೊಂದಿಸಬಹುದು ಒಟ್ಟಿಗೆ ತೆಗೆದುಕೊಳ್ಳಬಹುದಾದ V2 ಅನ್ನು ಒಟ್ಟಿಗೆ ಸೇರಿಸಬಹುದು ಮತ್ತು ನಂತರ ಎರಡೂ ಸಮೀಕರಣಗಳಲ್ಲಿ VX ಮತ್ತು VY ಈಗ ನೀವು ZAZBZDZCZE ಯ ಮೌಲ್ಯಗಳನ್ನು ತಿಳಿದಿದ್ದರೆ ಅದನ್ನು ನೀವು ಸರಳವಾಗಿ ಹೇಳಬಹುದು ಅದು ತುಂಬಾ ಸರಳವಾದ ಸಮೀಕರಣವಾಗಿರುತ್ತದೆ ಕೆಲವೊಮ್ಮೆ ಪರ್ಯಾಯವಾಗಿ ಏನು ಮಾಡಬಹುದು ಎಂಬುದನ್ನು ಈ ರೂಪದಲ್ಲಿ ಬರೆಯಬಹುದು ಪ್ರತಿರೋಧವನ್ನು ಅಡ್ಡ್ಮಿಟ್ಟನ್ಸ್ ಆಗಿ ಪರಿವರ್ತಿಸಬಹುದು ಅದು YA YA ZA ನಿಂದ 1 ಹೊರತುಪಡಿಸಿ ಏನೂ ಅಲ್ಲ ಅಂತೆಯೇ YB ZB ಯಿಂದ 1 ಮತ್ತು YD ZD ಯಿಂದ 1 ಆಗಿದೆ ಆದ್ದರಿಂದ ಈಗ ಏನು ಬರೆಯಬಹುದು ಈ ಸಮೀಕರಣವನ್ನು ಅಡ್ಡ್ಮಿಟ್ಟನ್ಸ್ನ ರೂಪದಲ್ಲಿ ಸರಳವಾಗಿ ಬರೆಯಬಹುದು ಮತ್ತು ಈಗ ಸರಳವಾದ ಸಮೀಕರಣಗಳನ್ನು ಹೊಂದಿದ್ದೀರಿ ಅದನ್ನು V1 ಮತ್ತು V2 ಅಜ್ಞಾತ ವೇರಿಯೇಬಲ್ಗಾಗಿ ಪರಿಹರಿಸಬಹುದು ಆದ್ದರಿಂದ ಎರಡು ಅಜ್ಞಾತ ವೇರಿಯೇಬಲ್ಗಳನ್ನು ಮತ್ತು ಎರಡು ಸಮೀಕರಣಗಳನ್ನು ಸುಲಭವಾಗಿ ಪರಿಹರಿಸಬಹುದು ಆದ್ದರಿಂದ ಕರೆಂಟ್ ಸಮೀಕರಣಗಳು ವರ್ಧಿಸುವ ವೋಲ್ಟೇಜ್ ಸಮೀಕರಣಗಳನ್ನು ನೆಟ್ವರ್ಕ್ನ ಪ್ರತಿ ಪ್ರಧಾನ ನೋಡ್ನಲ್ಲಿ ಉಲ್ಲೇಖ ನೋಡ್ ಹೊರತುಪಡಿಸಿ ಬರೆಯಬಹುದು ಆದ್ದರಿಂದ ಪ್ರಧಾನ ನೋಡ್ ಒಂದು ಮತ್ತು ಎರಡು ಆಗಿ ಬರೆದಿದ್ದೀರಿ ಮತ್ತು ಉಲ್ಲೇಖ ನೋಡ್ಗಾಗಿ ಯಾವುದೇ ಸಮೀಕರಣವನ್ನು ಬರೆಯಬೇಕಾಗಿಲ್ಲ ಆದ್ದರಿಂದ ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೀರಿ ಈಗ ಸರ್ಕ್ಯೂಟ್ಗೆ ಪರಿಹಾರವನ್ನು ತಯಾರಿಸಲು ಅಗತ್ಯವಾದ ಸಮೀಕರಣಗಳ ಸಂಖ್ಯೆ ಯಾವಾಗಲೂ ಪ್ರಧಾನ ನೋಡ್ಗಳ ಸಂಖ್ಯೆಗಿಂತ 1 ಕಡಿಮೆ ಇರುತ್ತದೆ ಆದ್ದರಿಂದ ಈ ಚಿತ್ರದಲ್ಲಿ 3 ರ ಪ್ರಧಾನ ನೋಡ್ಗಳು 1 2 ಮತ್ತು 3 ಆದ್ದರಿಂದ ಅಗತ್ಯವಿರುವ ಸಮೀಕರಣಗಳ ಸಂಖ್ಯೆ 3 ಮೈನಸ್ 1 ಆಗಿರುತ್ತದೆ ಆದ್ದರಿಂದ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಎರಡು ಸಮೀಕರಣಗಳು ಬೇಕಾಗುತ್ತವೆ ಮತ್ತು ಈ ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ಈ ಸಮೀಕರಣದ ರಚನೆಯೊಂದಿಗೆ ನೋಡ್ ವೋಲ್ಟೇಜ್ಗಳನ್ನು ಹೊಂದಿರುವ ಸರ್ಕ್ಯೂಟ್ಗಳನ್ನು ಪರಿಹರಿಸಬಹುದು ಅವುಗಳು ನೋಡ್ ವೋಲ್ಟೇಜ್ಗಳನ್ನು ವೇರಿಯೇಬಲ್ ಆಗಿ ಹೊಂದಿರುತ್ತವೆ ಆದ್ದರಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದರಿಂದ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ನೆಟ್ವರ್ಕ್ಗಾಗಿ ವೋಲ್ಟೇಜ್ VAB ಅನ್ನು ನಿರ್ಧರಿಸಬೇಕು ಆದ್ದರಿಂದ ವೋಲ್ಟೇಜ್ VAB ಎಂದರೆ VA VB ಆದ್ದರಿಂದ B ಅನ್ನು ರೆಫರೆನ್ಸ್ ನೋಡ್ ಆಗಿ ತೆಗೆದುಕೊಂಡರೆ ಅದು 0 ಡಿಗ್ರಿ ಆಗಿರಬಹುದು ಆದ್ದರಿಂದ 0 ವೋಲ್ಟ್ ಮತ್ತು ವೋಲ್ಟೇಜ್ VAB ನೋಡ್ A ನಲ್ಲಿ ವೋಲ್ಟೇಜ್ ಹೊರತುಪಡಿಸಿದೆ ಆದ್ದರಿಂದ ಹೇಗೆ ಪರಿಹರಿಸುತ್ತೀರಿ ನೀವು ಮತ್ತೆ ಪ್ರಧಾನ ನೋಡ್ಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಪ್ರಧಾನ ನೋಡ್ಗಳು ಯಾವುವು ಇಲ್ಲಿರುವ ಪ್ರಧಾನ ನೋಡ್ಗಳುಒಂದು ಮತ್ತು B ಏಕೆಂದರೆ ಇವು ಕೇವಲ ಎರಡು ನೋಡ್ಗಳಾಗಿವೆ ಅಲ್ಲಿ ಶಾಖೆಗಳ ಸಂಖ್ಯೆ ಮೂರರಲ್ಲಿ ಸಂಪರ್ಕ ಹೊಂದಿದೆ ಆದ್ದರಿಂದ ನೀವು ಪ್ರಧಾನ ನೋಡ್ಗಳನ್ನು ಪಡೆದುಕೊಂಡಿದ್ದೀರಿ ಈಗ ಅದರಲ್ಲಿ ಕೇವಲ ಒಂದು ನೋಡಲ್ ಸಮೀಕರಣದ ಅಗತ್ಯವಿದೆ ಏಕೆಂದರೆ B ಅನ್ನು ಉಲ್ಲೇಖ ನೋಡ್ ಆಗಿ ತೆಗೆದುಕೊಂಡಿದ್ದೀರಿ ಆದ್ದರಿಂದ ನೋಡ್ ಒಂದರಲ್ಲಿ ವೋಲ್ಟೇಜ್ ಅನ್ನು V1 ಎಂದು ಪರಿಹರಿಸಲು ಕೇವಲ ಒಂದು ಸಮೀಕರಣವನ್ನು ಬರೆಯಬೇಕಾಗಿದೆ ಆದ್ದರಿಂದ ನೀವು ಕಿರ್ಚಾಫ್ ಅವರ ಕರೆಂಟ್ ಲಾ ವನ್ನುKirchhoff's Current Law ನೋಡ್ 1 ನಲ್ಲಿ ಅನ್ವಯಿಸಿದರೆ ಏನಾಗುತ್ತದೆ ಈ ಕರೆಂಟ್ IY ಇದು IX ಮತ್ತು ಈ ಕರೆಂಟ್ ಆದ್ದರಿಂದ ನೀವು ಬರೆದರೆ I ಎಂಬುದು IXನಲ್ಲಿ ಹೋಗುತ್ತಿದೆ ಮತ್ತು IY ಹೊರಬರುತ್ತಿದೆ ಆದ್ದರಿಂದ I ಎಂಬುದು IXIYಗೆ ಸಮನಾಗಿರುತ್ತದೆ ಈಗ ನೋಡ್ ವೋಲ್ಟೇಜ್ಗಳ ವಿಷಯದಲ್ಲಿ ನೀವು ಕರೆಂಟ್ಗಳ ಮೌಲ್ಯಗಳನ್ನು ಬರೆಯಬೇಕಾಗಿದೆ ಆದ್ದರಿಂದ IX ಮೌಲ್ಯ ಏನು ಅದು ಮೂಲತಃ ಈಗಾಗಲೇ ಉಲ್ಲೇಖ ನೋಡ್ ಆಗಿ ತೆಗೆದುಕೊಂಡ ನೋಡ್ ಆದ್ದರಿಂದ IX V1 ಅನ್ನು 16 ಓಮ್ ಪ್ರತಿರೋಧದಿಂದ ಭಾಗಿಸುತ್ತದೆ ಅದೇ ರೀತಿ Iyಗಾಗಿ V1 ಅನ್ನು ಸಂಪೂರ್ಣ ಶಾಖೆಯ ಪ್ರತಿರೋಧದಿಂದ ಭಾಗಿಸಿ ಬರೆಯಬಹುದು ಹಾಗಾದರೆ ಈಗ ಪ್ರತಿರೋಧ ಏನು ಇದು ರೆಸಿಸ್ಟೆನ್ಸ್ ಆದ್ದರಿಂದ ಇದು 4 ಇದು ಇಂಡಕ್ಟನ್ಸ್ ಆದ್ದರಿಂದ ಕೇವಲ j3 ಅನ್ನು ಬರೆಯಬಹುದು ಆದ್ದರಿಂದ ಕರೆಂಟ್ Iy ಯಾವುದು ಇದು 4 j3 ಮೇಲೆ V1 ಆಗಿರುತ್ತದೆ ಮತ್ತು ಇದು ಉದಾಹರಣೆಯಲ್ಲಿ ನೀಡಲಾದ ಕರೆಂಟ್ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದನ್ನು ಸರಳವಾಗಿ ಪರಿಹರಿಸಬೇಕಾಗಿದೆ ಏಕೆಂದರೆ ಇಲ್ಲಿ ಕೇವಲ 1 ಅಪರಿಚಿತರನ್ನು ಹೊಂದಿದ್ದೀರಿ ಮತ್ತು ಅದನ್ನು ಪರಿಹರಿಸಲು ಒಂದು ಸಮೀಕರಣ ಸಿಕ್ಕಿದೆ ನೀವು ಸರಳವಾಗಿ V 1 ಅನ್ನು ತೆಗೆದುಕೊಂಡು ಅದನ್ನು ಪರಿಹರಿಸಿ V 1 ಮೌಲ್ಯವನ್ನು 79 1 ಆಗಿ ಕೋನ 28 34 ಡಿಗ್ರಿಯೊಂದಿಗೆ ಪಡೆಯುತ್ತೀರಿ ಆದ್ದರಿಂದ V 1 ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಆದರೆ V A ಮೌಲ್ಯವನ್ನು ಕಂಡುಹಿಡಿಯುವುದು ನಿಮ್ಮ ಉದ್ದೇಶವಾಗಿದೆ ಆದ್ದರಿಂದ ಕರೆಂಟ್ IYV14j3 ನ ಮೌಲ್ಯವನ್ನು ಮೊದಲು ಕಂಡುಹಿಡಿಯಬೇಕು ಈಗ A ಮತ್ತು B ನಡುವಿನ ಈ ನಿರ್ದಿಷ್ಟ ವಿಭಾಗದಲ್ಲಿನ ಕುಸಿತ ಏನು ಎಂದು ನೋಡಬೇಕಾಗಿದೆ ಆದ್ದರಿಂದ ನೀವು ಓಮ್ಸ್ ಲಾವನ್ನುOhms law ಬಳಸುತ್ತೀರಿ ಮತ್ತು ಕರೆಂಟ್ ಹರಿಯುವ ಯಾವುದೇ IY ಮತ್ತು ಪ್ರತಿರೋಧ 4 ರಿಂದ ಗುಣಿಸಿದಾಗ ನೋಡ್ A ನಲ್ಲಿನ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ VAB ಎಂದರೇನು IY4 ಅದು ಪ್ರತಿರೋಧವಾಗಿದೆ ಆದ್ದರಿಂದ IY ಯ ಮೌಲ್ಯವನ್ನು V14j3 V1 ಎಂದು ಈಗಾಗಲೇ ಕಂಡುಕೊಂಡಿದ್ದೀರಿ ಅದು 79

ಆದ್ದರಿಂದ ಇದನ್ನು ಸುಲಭವಾಗಿ ಪರಿಹರಿಸಬಹುದು ಮತ್ತು ಮೌಲ್ಯವನ್ನು ಕಂಡುಹಿಡಿಯಬಹುದು ಮುಂದೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಚಿತ್ರದಲ್ಲಿ ತೋರಿಸಿರುವ ನೆಟ್ವರ್ಕ್ನ ಪ್ರತಿಯೊಂದು ಶಾಖೆಯಲ್ಲೂ ಕರೆಂಟ್ ಹರಿಯುವಿಕೆಯನ್ನು ನಿರ್ಧರಿಸಲು ನೋಡಲ್ ವಿಶ್ಲೇಷಣೆಯನ್ನು ಬಳಸಲು ಕೇಳಿದರೆ ಆದ್ದರಿಂದ ನೋಡ್ 1 ಮತ್ತು ನೋಡ್ 2 ಎಂದು ಎರಡು ಪ್ರಧಾನ ನೋಡ್ಗಳಿವೆ ಎಂದು ಇಲ್ಲಿಂದ ನೋಡಬಹುದು ನೀವು ಅದನ್ನು ರೆಫರೆನ್ಸ್ ನೋಡ್ ಆಗಿ ತೆಗೆದುಕೊಳ್ಳಬಹುದು ಆದ್ದರಿಂದ ಮೊದಲು V1 ಮೌಲ್ಯವನ್ನು ಕಂಡುಹಿಡಿಯಬೇಕಾದರೆ ನೀವು V1 ಮೌಲ್ಯವನ್ನು ಕಂಡುಕೊಂಡಾಗ ಕರೆಂಟ್ ನ ಮೌಲ್ಯಗಳನ್ನು I1 I2 ಮತ್ತು I3 ಎಂದು ಕಂಡುಹಿಡಿಯಬಹುದು ಇಲ್ಲಿ I1 I2 ಮತ್ತು I3ಮೂರೂ ನೋಡ್ನೋಡ್ ಒಂದರಿಂದ ಹೊರಬಂದಿವೆ ಆದ್ದರಿಂದ ನೀವು I1I2I30 ಅನ್ನು ಸರಳವಾಗಿ ಬರೆಯಬಹುದು ಈಗ I1 I2 ಮತ್ತು I3 ಮೌಲ್ಯವನ್ನು ಹಾಕಬೇಕು I1 ಎಂದರೇನು I1V1 100∠0°25 I2V120 I3V1 50∠90°10 ಈಗಇದನ್ನು ಪರಿಹರಿಸಿದರೆ ನೀವು ಏನು ಪಡೆಯುತ್ತೀರಿ ನೀವು V 1 ಮೌಲ್ಯವನ್ನು 33 34° ಆಗಿ ಪಡೆಯುತ್ತೀರಿ ಆದ್ದರಿಂದ V1 ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಸರಳವಾಗಿ V1 ನ ಮೌಲ್ಯಗಳನ್ನು I1 I2ಮತ್ತು I3 ಗಳಲ್ಲಿ ಹಾಕಬೇಕು ಮತ್ತು ಮೌಲ್ಯವನ್ನು ಹಾಕಿದಾಗ ಕರೆಂಟ್ಗಳ ಮೌಲ್ಯಗಳನ್ನು ಪಡೆಯುತ್ತೀರಿ ಸರಿನಾ ಆದ್ದರಿಂದ ಈ ರೀತಿಯಾಗಿ ಈ ಕರೆಂಟ್ಗಳ ಮೌಲ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಈ ಸಂದರ್ಭದಲ್ಲಿ ಶಾಖೆಯ ಕರೆಂಟ್ಗಳು ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸಬಹುದು ಈಗ ಈ ಸಂದರ್ಭದಲ್ಲಿ ನೋಡ್ ವೋಲ್ಟೇಜ್ ಅನ್ನು ನಿರ್ಧರಿಸುವ ಅವಶ್ಯಕತೆಯಿದೆ ಆದರೆ ಇಲ್ಲಿ ಮೂಲವು ಒಂದು ಸ್ವತಂತ್ರ ಕರೆಂಟ್ ಮೂಲವಾಗಿದೆ ಮತ್ತು ಎರಡನೆಯದು ಅವಲಂಬಿತ ಕರೆಂಟ್ ಮೂಲವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಅವಲಂಬಿತ ಮತ್ತು ಸ್ವತಂತ್ರ ಕರೆಂಟ್ ಮೂಲವನ್ನು ಹೊಂದಿರುವಾಗ ಸರ್ಕ್ಯೂಟ್ ಅನ್ನು ಹೇಗೆ ಪರಿಹರಿಸುತ್ತೀರಿ ಹಿಂದಿನ ಉದಾಹರಣೆಯಲ್ಲಿ ನಾವು ಮಾಡಿದ ವಿಧಾನವನ್ನು ಅನುಸರಿಸುತ್ತೀರಿಮೊದಲು ಪ್ರಧಾನ ನೋಡ್ಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಮುಖ ನೋಡ್ಗಳು ಯಾವುವು ಈ ಸಂದರ್ಭದಲ್ಲಿ ಇದು ಪ್ರಧಾನ ನೋಡ್ ಆಗಿರುತ್ತದೆ ಏಕೆಂದರೆ ಇಲ್ಲಿ 1 2 ಮತ್ತು 3 ಶಾಖೆಗಳು ಸೇರುತ್ತಿವೆ 2 ಸಹ ಪ್ರಧಾನ ನೋಡ್ ಆಗಿದೆ ಏಕೆಂದರೆ ಎಲ್ಲಾ ಮೂರು ಪ್ರತಿರೋಧಗಳು ಇಲ್ಲಿ ಸಂಪರ್ಕಗೊಂಡಿವೆ ನೋಡ್ 3 ಸಹ ಪ್ರಧಾನ ನೋಡ್ ಆಗಿದೆ ಏಕೆಂದರೆ ಎರಡು ಪ್ರತಿರೋಧಗಳು ಮತ್ತು 1 ಅವಲಂಬಿತ ಕರೆಂಟ್ ಮೂಲವನ್ನು ಸಂಪರ್ಕಿಸಲಾಗಿದೆ ಮತ್ತು 0 ಹೇಗಾದರೂ ಪ್ರಧಾನ ನೋಡ್ ಆದರೆ ಇದು ಉಲ್ಲೇಖ ನೋಡ್ ಆಗಿದೆ ಆದ್ದರಿಂದ ಇದನ್ನು ಉಲ್ಲೇಖ ನೋಡ್ ಎಂದು ಪರಿಗಣಿಸಿದ್ದೇವೆ ಮತ್ತು ಈಗ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ನೋಡ್ 1 ರಿಂದ ಏನು ಪಡೆಯುತ್ತೀರಿ ನೋಡ್ ಒಂದರ ಸಂದರ್ಭದಲ್ಲಿ ಕರೆಂಟ್ ನ ಮೌಲ್ಯವು ಇದು ix ಎಂದು ಹೇಳುತ್ತದೆ ಇದು ಕರೆಂಟ್ I ಮತ್ತು ಇದು I1 ನಂತೆ ಮತ್ತೊಂದು ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಏನಾಗುತ್ತದೆ ಅದನ್ನು ಸರಳವಾಗಿ 3 ಆಂಪಿಯರ್ ಕರೆಂಟ್ ಹೋಗುತ್ತಿದೆ ಎಂದು ಬರೆಯಬಹುದು ಮತ್ತು I1 ಮತ್ತು ix ಹೊರಗೆ ಹೋಗುತ್ತಿವೆ ಆದ್ದರಿಂದ I1ix ಎಂದು ಬರೆಯುತ್ತೀರಿ ಈಗ ಈ ಮೌಲ್ಯವನ್ನು ಕರೆಂಟ್ನ ಪರಿಭಾಷೆಯಲ್ಲಿ ವೋಲ್ಟೇಜ್ ವಿಷಯದಲ್ಲಿ ಪರಿವರ್ತಿಸಿದ್ದೀರಿ ಆದ್ದರಿಂದ ಏನು ಮಾಡುತ್ತೀರಿ ನೋಡ್ ವೋಲ್ಟೇಜ್ಗಳ ಮೌಲ್ಯವನ್ನು V1V2V3 ಎಂದು ನಿಗದಿಪಡಿಸಿದ್ದೀರಿ ಅಂದರೆ ಪರಿಹರಿಸಲು ಮೂರು ಸಮೀಕರಣಗಳು ಬೇಕಾಗುತ್ತವೆ ಏಕೆಂದರೆ ಈಗ ಮೂರು ಅಪರಿಚಿತ V1V2V3 ಅನ್ನು ಹೊಂದಿದ್ದೀರಿ ಆದ್ದರಿಂದ ಕರೆಂಟ್ I1 ಅನ್ನು ವೋಲ್ಟೇಜ್ V1 ರ ಪ್ರಕಾರ ಬರೆಯುವಾಗ I1 V1 V34 ಮತ್ತು ix V1 V22 ಮತ್ತೊಂದು ಸಮೀಕರಣವೆಂದರೆ 3V1 2V2 V312 ಆದ್ದರಿಂದ ನೋಡ್ ಒಂದರಲ್ಲಿ KCL ಅನ್ನು ಅನ್ವಯಿಸುವಾಗ ಪಡೆಯುವ ಸಮೀಕರಣ ಇದಾಗಿದೆ ಅಂತೆಯೇ ನೋಡ್ ಎರಡ್ಡ್ಕ್ಕಾಗಿ ix ಒಳಗೆ ಹೋಗುತ್ತಿದೆ ಮತ್ತು I2 ಮತ್ತು I3 ಹೊರಹೋಗುತ್ತಿದೆ ಎಂದು ಬರೆಯಬಹುದು ಆದ್ದರಿಂದ ix I2I3 ಗೆ ಸಮಾನವಾಗಿರುತ್ತದೆ ix ಸಹ V1 V22 I2 V2 V38 ಮತ್ತು I3V24 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಪರಿಹರಿಸಿದಾಗ V1V2V3 ವಿಷಯದಲ್ಲಿ ಮತ್ತೊಂದು ಸಮೀಕರಣವನ್ನು ಪಡೆಯುತ್ತೀರಿ ಅಂತೆಯೇ ನೋಡ್ 3 ಗಾಗಿ ನೀವು ಈ ಸಂದರ್ಭದಲ್ಲಿ ಬರೆದರೆ ನೋಡ್ 3 I2I1 ಪ್ಲಸ್ ಆಗಿರುತ್ತದೆ ಏಕೆಂದರೆ ಅದು ಕೆಳಮುಖ ದಿಕ್ಕಿನಲ್ಲಿರುವುದರಿಂದ ಇದು ಹೊರಗಡೆ ಹೋಗುತ್ತಿದೆ ಎಂದು ಬರೆಯಬಹುದು ಈ ಎರಡು ನೋಡ್ನಲ್ಲಿ ಹೋಗುತ್ತಿವೆ ಆದ್ದರಿಂದ 2ixI2I1 ಸರಿನಾ ಆದರೆ ix V1 V22 ಆದ್ದರಿಂದ ಈ ಅವಲಂಬಿತ ಕರೆಂಟ್ ಮೂಲದಲ್ಲಿ ix ನ ಮೌಲ್ಯವನ್ನು ಇಡುತ್ತೀರಿ ಆದ್ದರಿಂದ 2ix 2V1 V22 ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ನಂತರ I1 V1 V34 ಮತ್ತು I2 V2 V38 ಅನ್ನು ಪಡೆಯುತ್ತೀರಿ ಆದ್ದರಿಂದ ನೋಡ್ 3 ನಿಂದ ಮತ್ತೊಂದು ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ ಈಗ ಮೂರು ಅಪರಿಚಿತ V1V2ಮತ್ತು V3 ಅನ್ನು ಹೊಂದಿದ್ದೀರಿ ಮತ್ತು ನಿಮಗೆ 3V1 2V2 V312 ಮತ್ತು 4V17V2 V30 ಮತ್ತು 2V1 3V2V30 ಎಂಬ ಮೂರು ಸಮೀಕರಣಗಳಿವೆ ಆದ್ದರಿಂದ ಈಗ ನೀವು ಮೂರು ಸಮೀಕರಣಗಳನ್ನು ಹೊಂದಿದ್ದೀರಿ ಮೂರು ಅಪರಿಚಿತರು ಆ ಮೂರು ಸಮೀಕರಣಗಳನ್ನು ಪರಿಹರಿಸಿದರೆ V1V2 ಮತ್ತು V3 ಗಳ ಮೌಲ್ಯವನ್ನು ಪಡೆಯುತ್ತೀರಿ ಆದ್ದರಿಂದ ನಿರ್ಧರಿಸಲು ಕೇಳಲಾಗುವ ನೋಡ್ ವೋಲ್ಟೇಜ್ಗಳನ್ನು ಈ ರೀತಿ ಲೆಕ್ಕಹಾಕಲಾಗಿದೆ ಆದ್ದರಿಂದ ಈ ರೀತಿಯಲ್ಲಿ ನೋಡಲ್ ವಿಶ್ಲೇಷಣೆಯ ಸಹಾಯದಿಂದ ಯಾವುದೇ ರೀತಿಯ ಸಮೀಕರಣ ಯಾವುದೇ ರೀತಿಯ ಸರ್ಕ್ಯೂಟ್ ನೆಟ್ವರ್ಕ್ ಅನ್ನು ಪರಿಹರಿಸಬಹುದು ಆದ್ದರಿಂದ ಈ ನಿರ್ದಿಷ್ಟ ವಾರದಲ್ಲಿ ನೋಡ್ ವೋಲ್ಟೇಜ್ ನೋಡಲ್ ವಿಶ್ಲೇಷಣೆ ಮತ್ತು ಜಾಲರಿ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಕರೆಂಟ್ಗಳ ವಿಷಯದಲ್ಲಿ ಸರ್ಕ್ಯೂಟ್ ನಿಯತಾಂಕಗಳನ್ನು ಕಂಡುಹಿಡಿಯಬೇಕು ಎಂದು ನೋಡಿದಾಗ ಜಾಲರಿ ವಿಶ್ಲೇಷಣೆಯನ್ನು ಬಳಸಬಹುದು ಮತ್ತು ನಿಮ್ಮನ್ನು ಕೇಳಿದಾಗ ನೋಡ್ ವೋಲ್ಟೇಜ್ಗಳನ್ನು ಕಂಡುಹಿಡಿಯಿಲು ನೋಡಲ್ ವಿಶ್ಲೇಷಣೆಯನ್ನು ಬಳಸಬಹುದು ಆದ್ದರಿಂದಎರಡೂ ವಿಶ್ಲೇಷಣೆಯನ್ನು ಹೋಲಿಸಿದರೆ ಜಾಲರಿ ವಿಶ್ಲೇಷಣೆಯು ಕಿರ್ಚಾಫ್ ವೋಲ್ಟೇಜ್ ಕರೆಂಟ್ ಲಾವನ್ನು ಅವಲಂಬಿಸಿರುತ್ತದೆ ಮತ್ತು ನೋಡಲ್ ವಿಶ್ಲೇಷಣೆ ಕಿರ್ಚಾಫ್ ಕರೆಂಟ್ ಲಾವನ್ನು ಅವಲಂಬಿಸಿರುತ್ತದೆ ಎಂದು ತಿಳಿಯುತ್ತದೆ ಆದರೆ ಕೆಲವೊಮ್ಮೆ ಎರಡೂ ಸಂದರ್ಭಗಳಲ್ಲಿ ವೋಲ್ಟೇಜ್ ಆಗಿರುವ ಕಿರ್ಚಾಫ್ನ ಎರಡೂ ಲಾಗಳು ಬೇಕಾಗಬಹುದು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಲಾ ಮತ್ತು ಕರೆಂಟ್ ಲಾ ಉಪಯೋಗಿಸಬಹುದು ಆದ್ದರಿಂದ ಇದರೊಂದಿಗೆ ನಾವು ಇಂದಿನ ತರಗತಿಯನ್ನು ಮುಗಿಸುತ್ತೇವೆ ಮುಂದಿನ ವಾರದಲ್ಲಿ ನಾವು ವಿವಿಧ ನೆಟ್ವರ್ಕ್ ಪ್ರಮೇಯಗಳ ಬಗ್ಗೆ ಚರ್ಚಿಸುತ್ತೇವೆ ಧನ್ಯವಾದಗಳು